ಈ ಉಪನ್ಯಾಸದಲ್ಲಿ ನಾವು ನಿಮಗೆ ಇನ್ನೂ ಕೆಲವು ಇಂಟರ್ಫೇಸಿಂಗ್ ಪ್ರಯೋಗಗಳನ್ನು ತೋರಿಸುತ್ತೇವೆ ಅವುಗಳೆಂದರೆ ಡಿಸಿ ಮೋಟರ್ ಅನ್ನು ಎಸ್ಟಿಎಂ32 ಮೈಕ್ರೊಕಂಟ್ರೋಲರ್ ಬೋರ್ಡ್ ನೊಂದಿಗೆ ಹೇಗೆ ಇಂಟರ್ಫೇಸ್ ಮಾಡುವುದು ಎಂಬುದನ್ನು ನಾವು ತೋರಿಸುತ್ತೇವೆ ಈ ರೀತಿಯ ಇಂಟರ್ಫೇಸಿಂಗ್ ಅನ್ನು ಹೇಗೆ ಮಾಡಬಹುದೆಂದು ನಿಮಗೆ ತೋರಿಸಲು ನಾವು ಚಿಕ್ಕ ಡಿಸಿ ಮೋಟರ್ ಅನ್ನು ಉದಾಹರಣೆಯಾಗಿ ಬಳಸಿದ್ದೇವೆ ಮೋಟರ್ ಅನ್ನು ನಿಯಂತ್ರಿಸುವ ಮತ್ತು ವೇಗವನ್ನು ಹೇಗೆ ಬದಲಾಯಿಸಬಹುದು ಎಂಬುದರ ಕುರಿತು ನಾವು ನಿಮಗೆ ಒಂದೆರಡು ಪ್ರಯೋಗಗಳನ್ನು ತೋರಿಸುತ್ತೇವೆ ಮೋಟರ್ ಅನ್ನು ಹೇಗೆ ಸಂಪರ್ಕಿಸಬಹುದು ಮತ್ತು ವೇಗವನ್ನು ಹೇಗೆ ಗ್ರಹಿಸಬಹುದು ಎಂಬುದನ್ನು ನಾವು ಈಗ ಚರ್ಚಿಸಲಿದ್ದೇವೆ ಈ ಪ್ರಯೋಗದಲ್ಲಿ ನಾನು ನಿಮಗೆ ತೋರಿಸುತ್ತಿರುವ ಮೋಟಾರ್ ಇಂಟರ್ಫೇಸ್ ಬಗ್ಗೆ ಮಾತನಾಡೋಣ ಸರಿ ನೀವು ಅದನ್ನು ಒಮ್ಮೆ ನೋಡಬಹುದಾದರೆ ನಾನು ಇಂಟರ್ಫೇಸ್ ಮಾಡಿದ ಮೋಟರ್ ಇದು ಕೆಳಗೆ ಒಂದು ಮೋಟಾರ್ ಇದೆ ಎಂದು ನೀವು ನೋಡಬಹುದು ಮತ್ತು ಶಾಫ್ಟ್ ಸಂಪರ್ಕ ಹೊಂದಿದ ಚಕ್ರವಿದೆ ಅದು ತಿರುಗಬಹುದು ಈ ಸ್ಲೈಡ್ಗೆ ಹಿಂತಿರುಗಿ ಬರೋಣ ಬಲಭಾಗದಲ್ಲಿರುವ ಚಿತ್ರದಲ್ಲಿ ನಾನು ಅದೇ ಶಾಫ್ಟ್ಅನ್ನು ತೋರಿಸಿದ್ದೇನೆ ನೀವು ನೋಡುವುದೇನೆಂದರೆ 8 ಸ್ಲಾಟ್ ಗಳಿವೆ ಅವುಗಳನ್ನು ಕತ್ತರಿಸಲಾಗಿದೆ 1 2 3 4 5 6 7 8 ತಿರುಗುವ ಶಾಫ್ಟ್ ಲೋಹದ ಚಕ್ರಕ್ಕೆ ಸಂಪರ್ಕ ಹೊಂದಿದ್ದು ಅಲ್ಲಿ 8 ಸ್ಲಾಟ್ಗಳಿವೆ ಮತ್ತು ಈ ಬದಿಯಲ್ಲಿ ನೀವು ಕಪ್ಪು ರೀತಿಯ ವಸ್ತುವನ್ನು ನೋಡಬಹುದು ಆಪ್ಟೋ ಕಪ್ಲರ್ ಸರ್ಕ್ಯೂಟ್ ನ ಒಂದು ವ್ಯವಸ್ಥೆ ಇದೆ ಅದನ್ನು ನಾನು ನಿಮಗೆ ಹೇಳುತ್ತೇನೆ ಆಪ್ಟಿಕಲ್ ಇಂಟೆರ್ಪ್ಟ್ ಗಳನ್ನು ಗ್ರಹಿಸಲು ಮತ್ತು ಒಂದು ನಿರ್ದಿಷ್ಟ ಹಂತವನ್ನು ದಾಟುತ್ತಿರುವ ವಸ್ತುಗಳ ಸಂಖ್ಯೆಯನ್ನು ಎಣಿಸಲು ಎಲ್ಡಿಆರ್ ಸರ್ಕ್ಯೂಟ್ ಅನ್ನು ಹೇಗೆ ಬಳಸಬಹುದೆಂದು ನೀವು ಮೊದಲೇ ನೋಡಿದ್ದೀರಿ ಅದು ಕೋಣೆಗೆ ಪ್ರವೇಶಿಸುವ ಮತ್ತು ಹೊರಹೋಗುವ ವ್ಯಕ್ತಿಗಳ ಸಂಖ್ಯೆ ಇರಬಹುದು ಇಲ್ಲಿ ನಾವು ಎಲ್ಡಿಆರ್ ಮತ್ತು ಕೆಲವು ರೀತಿಯ ಎಲ್ಇಡಿ ಲೈಟ್ ಸೋರ್ಸ್ ಅನ್ನು ಸಹ ಬಳಸಬಹುದಿತ್ತು ಆದರೆ ಬೇರೆ ರೀತಿಯ ಆಪ್ಟಿಕಲ್ ಸೆನ್ಸಿಂಗ್ ಸರ್ಕ್ಯೂಟ್ ಅನ್ನು ಬಳಸೋಣ ಎಂದು ನಾವು ಭಾವಿಸಿದ್ದೇವೆ ಇದನ್ನು ಬಳಸಿಕೊಂಡು ನೀವು ಅಡೆತಡೆಗಳನ್ನು ಅಳೆಯಬಹುದು ಮತ್ತು ಇದನ್ನು ಆಪ್ಟೋ ಕಪ್ಲರ್ ಎಂದು ಕರೆಯಲಾಗುತ್ತದೆ ಆಪ್ಟೋ ಕಪ್ಲರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಾವು ನಿಮಗೆ ಹೇಳುತ್ತೇವೆ ಚಕ್ರ ತಿರುಗುವ ಸ್ಥಳದಲ್ಲಿ ಆಪ್ಟೋ ಕಪ್ಲರ್ ಅನ್ನು ಆಯಕಟ್ಟಿನ ರೀತಿಯಲ್ಲಿ ಇರಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಏಕೆಂದರೆ ಚಕ್ರದಲ್ಲಿ 8 ಸ್ಲಾಟ್ ಗಳಿವೆ ಮತ್ತು ಒಂದು ಸಂಪೂರ್ಣ ಸುತ್ತುವಿಕೆ ಗೆ 8 ಅಡಚಣೆಗಳಿವೆ ಆದ್ದರಿಂದ ಚಕ್ರದ ಪ್ರತಿ ತಿರುಗುವಿಕೆಗೆ ಅಂತಹ 8 ಆಪ್ಟಿಕಲ್ ಅಡಚಣೆಗಳು ಉಂಟಾಗುತ್ತವೆ ಮತ್ತು ನಾವು ಬಳಸುತ್ತಿರುವ ಈ ಸರ್ಕ್ಯೂಟ್ ಪ್ರತಿ ಅಡಚಣೆಗೆ ಒಂದು ಪಲ್ಸ್ ಅನ್ನು ಉತ್ಪಾದಿಸುತ್ತದೆ ಒಂದು ಸುತ್ತುವಿಕೆ ಗೆ 8 ಪಲ್ಸ್ ಗಳು ಇರುತ್ತವೆ ಮತ್ತು ನಾವು ಬಳಸುತ್ತಿರುವುದು ಚಿಕ್ಕ ಮೋಟರ್ ಆಗಿರುವುದರಿಂದ ನಾವು ಅದನ್ನು ನೇರವಾಗಿ ಮೈಕ್ರೊಕಂಟ್ರೋಲರ್ ಔಟ್ಪುಟ್ ಪೋರ್ಟ್ನಿಂದ ಓಡಿಸಬಹುದು ನಾವು ಒಂದು ಪಿಡಬ್ಲ್ಯೂಎಂ ಪೋರ್ಟ್ ಅನ್ನು ಬಳಸಿದ್ದೇವೆ ಆದರೆ ಇದು ದೊಡ್ಡ ಮೋಟರ್ ಆಗಿದ್ದರೆ ನೀವು ಡ್ರೈವರ್ ಸರ್ಕ್ಯೂಟ್ ಅನ್ನು ಬಳಸಬೇಕಾಗುತ್ತದೆ ಅದು ದೊಡ್ಡ ಮೋಟರ್ ಅನ್ನು ಓಡಿಸಲು ಅಗತ್ಯವಾದ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಪೂರೈಸುತ್ತದೆ ಆದರೆ ಇದು ಸಣ್ಣ ಮೋಟರ್ ಆಗಿರುವುದರಿಂದ ನಾವು ಅದನ್ನು ನೇರವಾಗಿ ಓಡಿಸಬಹುದು ನಾವು ಪಿಡಬ್ಲ್ಯೂಎಂ ಪೋರ್ಟ್ ಅನ್ನು ಬಳಸಿದ್ದರಿಂದ ಡ್ಯೂಟಿ ಸೈಕಲ್ ಅನ್ನು ಬದಲಾಯಿಸುವ ಮೂಲಕ ನೀವು ಮೋಟರ್ಗೆ ಕಳುಹಿಸುತ್ತಿರುವ ನಿಯಂತ್ರಣದ ಸರಾಸರಿ ಮೌಲ್ಯವು ಬದಲಾಗುತ್ತಿದೆ ಇದನ್ನು ಮಾಡುವುದರಿಂದ ಮೋಟರ್ನ ಸರಾಸರಿ ವೇಗವನ್ನು ನಿಯಂತ್ರಿಸಬಹುದು ಈ ಆಪ್ಟೋ ಕಪ್ಲರ್ ಸರ್ಕ್ಯೂಟ್ ಬಳಸಿ ಈ ಆಪ್ಟಿಕಲ್ ಅಡಚಣೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಮೂಲತಃ ಆಪ್ಟೋ ಕಪ್ಲರ್ ಎರಡು ವಿಷಯಗಳ ಜೋಡಣೆಯಾಗಿದೆ ಮೊದಲನೆಯದು ಒಂದು ರೀತಿಯ ಬೆಳಕಿನ ಮೂಲ ನಾವು ಈ ಬೆಳಕಿನ ಮೂಲವನ್ನು ಬಳಸುತ್ತಿರುವ ಸರ್ಕ್ಯೂಟ್ನಲ್ಲಿ ಇನ್ಫ್ರಾ ರೆಡ್ ಬೆಳಕಿನ ಹೊರಸೂಸುವ ಡಯೋಡ್ ಇದೆ ಇದು ಬೆಳಕನ್ನು ಹೊರಸೂಸುತ್ತದೆ ಆದರೆ ಅತಿಗೆಂಪು ಆವರ್ತನ ಬ್ಯಾಂಡ್ನಲ್ಲಿ ಮತ್ತು ಇನ್ನೊಂದು ಬದಿಯಲ್ಲಿ ಫೋಟೋ ಟ್ರಾನ್ಸಿಸ್ಟರ್ ಇದೆ ಫೋಟೋ ಟ್ರಾನ್ಸಿಸ್ಟರ್ ಒಂದು ರೀತಿಯ ಟ್ರಾನ್ಸಿಸ್ಟರ್ ಆಗಿದೆ ಅಲ್ಲಿ ಸಾಮಾನ್ಯ ಟ್ರಾನ್ಸಿಸ್ಟರ್ನಂತೆ ಬೇಸ್ ಗೆ ಯಾವುದೇ ಸಂಪರ್ಕವಿಲ್ಲ ಎರಡು ಟರ್ಮಿನಲ್ಗಳು ಮಾತ್ರ ಇವೆ ಆದರೆ ಬೇಸ್ ಅನ್ನು ಆಪ್ಟಿಕಲ್ ಯಾಂತ್ರಿಕ ವ್ಯವಸ್ಥೆಯಿಂದ ಬದಲಾಯಿಸಲಾಗುತ್ತದೆ ಬೆಳಕು ಇದ್ದಾಗಲೆಲ್ಲಾ ಟ್ರಾನ್ಸಿಸ್ಟರ್ ಆನ್ ಆಗುತ್ತದೆ ಮತ್ತು ಬೆಳಕು ಇಲ್ಲದಿದ್ದಾಗ ಟ್ರಾನ್ಸಿಸ್ಟರ್ ಆಫ್ ಆಗುತ್ತದೆ ಆದ್ದರಿಂದ ಈ ಐಆರ್ ಎಲ್ಇಡಿ ಟ್ರಾನ್ಸಿಸ್ಟರ್ ಮೇಲೆ ಬೆಳಕನ್ನು ಹಾಕಿದಾಗ ಟ್ರಾನ್ಸಿಸ್ಟರ್ ನಡೆಯುತ್ತದೆ ಮತ್ತು 3 ರಿಂದ 4 ರವರೆಗೆ ಕರೆಂಟ್ ಹರಿಯುವ ಮಾರ್ಗವಿರುತ್ತದೆ ಆದ್ದರಿಂದ ನೀವು ಬಳಸಬಹುದಾದ ಸರ್ಕ್ಯೂಟ್ ಈ ರೀತಿಯದ್ದಾಗಿದೆ ಎಲ್ಇಡಿ ಭಾಗದಲ್ಲಿ ಕೆಲವು ರೀತಿಯ ಎಲ್ಇಡಿ ಡ್ರೈವಿಂಗ್ ಸರ್ಕ್ಯೂಟ್ ಇರುತ್ತದೆ ನಿಮಗೆ ತಿಳಿದಿರುವಂತೆ ಇದು ವಿದ್ಯುತ್ ಸರಬರಾಜಿನೊಂದಿಗೆ ಸರಣಿಯಲ್ಲಿನ ಪ್ರತಿರೋಧವನ್ನು ಒಳಗೊಂಡಿರುತ್ತದೆ ಮತ್ತು ಇದು ಅಗತ್ಯವಿರುವಂತೆ ನೀವು ಆನ್ ಮತ್ತು ಆಫ್ ಮಾಡಬಹುದು ಇನ್ನೊಂದು ಬದಿಯಲ್ಲಿ ಪ್ರತಿರೋಧವನ್ನು ಬಳಸಿಕೊಂಡು ಮತ್ತೊಂದು ಸರ್ಕ್ಯೂಟ್ ಇರುತ್ತದೆ ಮತ್ತು ಟ್ರಾನ್ಸಿಸ್ಟರ್ ನಡೆಯುವಾಗಲೆಲ್ಲಾ ಈ ಔಟ್ಪುಟ್ ವೋಲ್ಟೇಜ್ ಕಡಿಮೆ ಇರುತ್ತದೆ ಮತ್ತು ಅದು ಆಫ್ ಆಗಿರುವಾಗ ಈ ಔಟ್ಪುಟ್ ವೋಲ್ಟೇಜ್ Vcc ಗೆ ಹತ್ತಿರದಲ್ಲಿರುತ್ತದೆ ಆದ್ದರಿಂದ ಈ ಆಪ್ಟೋ ಕಪ್ಲರ್ ಕಾರ್ಯವಿಧಾನವು ಈ ರೀತಿ ಕಾಣುತ್ತದೆ ನಡುವೆ ಒಂದು ಸಣ್ಣ ರಂಧ್ರವಿದೆ ಮತ್ತು ಚಕ್ರವನ್ನು ವಾಸ್ತವವಾಗಿ ಆ ಎರಡು ಫಲಕಗಳ ನಡುವೆ ಇರಿಸಲಾಗಿದೆ ಎಂದು ನೀವು ನೋಡುತ್ತಿರುವಿರಿ ಈ ರೀತಿ ವ್ಯವಸ್ಥೆ ಮಾಡಲಾಗಿದೆ ಈಗ ಸಂಪರ್ಕ ರೇಖಾಚಿತ್ರದ ಬಗ್ಗೆ ಮಾತನಾಡುವುದಾದರೆ ಅದು ಸಾಕಷ್ಟು ಸರಳವಾಗಿದೆ ಈ ಮೋಟರ್ ಅನ್ನು ನೇರವಾಗಿ ಪಿಡಬ್ಲ್ಯೂಎಂ ಔಟ್ಪುಟ್ ಪೋರ್ಟ್ನಿಂದ ಚಾಲನೆ ಮಾಡಲಾಗುತ್ತದೆ ಇಲ್ಲಿ ನಾವು D3 ಪೋರ್ಟ್ ಅನ್ನು ಬಳಸಿದ್ದೇವೆ ನೆಲಕ್ಕೆ ಸಂಪರ್ಕಿಸಲು ಮತ್ತೊಂದು ಟರ್ಮಿನಲ್ ಇದೆ ಮತ್ತು ಈ ಆಪ್ಟೋ ಕಪ್ಲರ್ ಸರ್ಕ್ಯೂಟ್ ಬಳಸಿ ಈ ಮೋಟಾರ್ ಅಥವಾ ವೇಗ ಸಂವೇದನೆಯನ್ನು ಚಾಲನೆ ಮಾಡಲು ನಾನು ಈ 5 ವೋಲ್ಟ್ ಮತ್ತು ಅಗತ್ಯವಿರುವ ನೆಲವನ್ನು ಬಳಸುತ್ತಿದ್ದೇನೆ ಮತ್ತು ಆಪ್ಟೋ ಕಪ್ಲರ್ನ ಈ ಔಟ್ಪುಟ್ ಅನ್ನು ಡಿಜಿಟಲ್ ಇನ್ಪುಟ್ ಪಿನ್ ಡೀಫಾಲ್ಟ್ಗೆ ನೀಡಲಾಗುತ್ತದೆ ಏಕೆಂದರೆ ಇದು ಡಿಜಿಟಲ್ ಔಟ್ಪುಟ್ ಆಗಿರುತ್ತದೆ ಇದು 0 ಅಥವಾ 1 ಆಗಿರುತ್ತದೆ ಇದು ಅಡಚಣೆ ಇದೆ ಅಥವಾ ಇಲ್ಲವೇ ಎಂದು ಸೂಚಿಸುತ್ತದೆ ಆದ್ದರಿಂದ ಮೋಟಾರ್ ತಿರುಗುವಿಕೆಯನ್ನು ನಿಯಂತ್ರಿಸಲು ನಾನು ಅದನ್ನು D3 ಗೆ ಮತ್ತು ಆಪ್ಟೋ ಕಪ್ಲರ್ನಿಂದ ಆಪ್ಟಿಕಲ್ ಅಡಚಣೆಯನ್ನು ಗ್ರಹಿಸಲು D4 ಗೆ ಸಂಪರ್ಕಿಸುತ್ತಿದ್ದೇನೆ ನಮ್ಮ ಮೊದಲ ಪ್ರಯೋಗದಲ್ಲಿ ನಾವು D3 ಅನ್ನು ಮಾತ್ರ ಬಳಸುತ್ತಿದ್ದೇವೆ ಎರಡನೇ ಪ್ರಯೋಗದಲ್ಲಿ ನಾವು D3 ಮತ್ತು D4 ಎರಡನ್ನೂ ಬಳಸುತ್ತಿದ್ದೇವೆ ಮೊದಲ ಪ್ರಯೋಗದ ಬಗ್ಗೆ ಮಾತನಾಡೋಣ ಮೊದಲ ಪ್ರಯೋಗದಲ್ಲಿ ನೀವು ಈಗ ನೋಡಿದ ಸರ್ಕ್ಯೂಟ್ ಬಳಸಿ ನಾವು ಮೋಟರ್ ಅನ್ನು ಇಂಟರ್ಫೇಸ್ ಮಾಡುತ್ತೇವೆ ಹೆಚ್ಚುವರಿಯಾಗಿ ನಾವು ಈ ರೀತಿಯ ಪುಶ್ ಬಟನ್ ಸ್ವಿಚ್ ಅನ್ನು ಸಹ ಸಂಪರ್ಕಿಸುತ್ತೇವೆ ಸ್ವಿಚ್ ಒತ್ತದಿದ್ದರೆ ಔಟ್ಪುಟ್ ಪಾಯಿಂಟ್ ಹೆಚ್ಚು ಇರುತ್ತದೆ ಸ್ವಿಚ್ ಒತ್ತಿದರೆ ಅದು ಕಡಿಮೆ ಇರುತ್ತದೆ ಅದನ್ನು ನೆಲಕ್ಕೆ ಸಂಪರ್ಕಿಸಲಾಗುತ್ತದೆ ಆದ್ದರಿಂದ ಸ್ವಿಚ್ ಒತ್ತಿದಾಗಲೆಲ್ಲಾ ಪೋರ್ಟ್ ಲೈನ್ D2 ಗೆ ಸಂಪರ್ಕ ಹೊಂದಿದ ಸ್ವಿಚ್ ಔಟ್ಪುಟ್ 0 ಆಗುತ್ತದೆ ಮತ್ತು ಸ್ವಿಚ್ ಒತ್ತದಿದ್ದರೆ ಅದು 1 ಆಗಿರುತ್ತದೆ ಪ್ರಯೋಗವು ಈ ರೀತಿ ಹೋಗುತ್ತದೆ ನಾವು ನಿರಂತರವಾಗಿ ಸ್ವಿಚ್ ಒತ್ತುತ್ತಿದ್ದೇವೆ ಆರಂಭದಲ್ಲಿ ಮೋಟಾರ್ ಸ್ವಲ್ಪ ವೇಗದಲ್ಲಿ ತಿರುಗುತ್ತದೆ ನಾವು ಒಂದು ಸ್ವಿಚ್ ಒತ್ತಿದಾಗಲೆಲ್ಲಾ 3 ವಿಭಿನ್ನ ಹಂತದ ವೇಗಗಳಿವೆ ಒಂದು ಗರಿಷ್ಠ ವೇಗ ಒಂದು ಮಧ್ಯಮ ವೇಗ ಮತ್ತು ಇನ್ನೊಂದು ಆಫ್ ಆಗಿದೆ ಮೋಟಾರ್ ಆಫ್ ಆಗುತ್ತದೆ ಆದ್ದರಿಂದ ನಾನು ಸ್ವಿಚ್ ಗರಿಷ್ಠ ಮಧ್ಯಮ ಆಫ್ ಅನ್ನು ಒತ್ತಿದಾಗ ಈ ಚಕ್ರವು ಪುನರಾವರ್ತನೆಯಾಗುತ್ತದೆ ಪ್ರೋಗ್ರಾಂ ಕೋಡ್ ಅನ್ನು ನೋಡೋಣ ಅದು ಸ್ವಲ್ಪ ಉದ್ದವಾಗಿದೆ ಮತ್ತು 2 ಸ್ಲೈಡ್ಗಳಲ್ಲಿ ವ್ಯಾಪಿಸಿದೆ ನಾನು ಹೇಳಿದಂತೆ ಮೋಟಾರು ನಿಯಂತ್ರಣಕ್ಕಾಗಿ ನಾವು ಪಿಡಬ್ಲ್ಯೂಎಂ ನಿಯಂತ್ರಣ ಔಟ್ಪುಟ್ ಲೈನ್ D3 ಅನ್ನು ಬಳಸುತ್ತಿದ್ದೇವೆ ಕರ್ತವ್ಯ ಚಕ್ರವನ್ನು ಅವಲಂಬಿಸಿ ಮೋಟರ್ನ ವೇಗವು ಬದಲಾಗುತ್ತದೆ ಮತ್ತು ಪುಶ್ ಸ್ವಿಚ್ನ ಔಟ್ಪುಟ್ ಅನ್ನು D2 ಗೆ ಸಂಪರ್ಕಿಸಲಾಗಿದೆ ಇದು ಡಿಜಿಟಲ್ಇನ್ ಪ್ರಕಾರದ ಇನ್ಪುಟ್ ಆಗಿದೆ ಮೇನ್ ಪ್ರೋಗ್ರಾಂನಲ್ಲಿ ನಾವು "state" ಎಂಬ ವೇರಿಯೇಬಲ್ ಅನ್ನು ವ್ಯಾಖ್ಯಾನಿಸಿದ್ದೇವೆ ಅದರ ಮೌಲ್ಯವನ್ನು 1ಕ್ಕೆ ಇರಿಸಲಾಗಿದೆ ಇದು ಮೋಟರ್ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ಸೂಚಿಸುತ್ತದೆ ಏಕೆಂದರೆ 3 ಸ್ಟೇಟ್ ಗಳಾದ ಗರಿಷ್ಠ ವೇಗ ಮಧ್ಯಮ ವೇಗ ಮತ್ತು ಆಫ್ ಆಗಿರಬಹುದು ನಾನು state 1 ಎಂದು ಪ್ರಾರಂಭಿಸುತ್ತಿದ್ದೇನೆ ಅದು ಮತ್ತೆ 1 2 3 ರಂತೆ ಮುಂದುವರಿಯುತ್ತದೆ ಈಗ motor period ಅನ್ನು 0 1 ಗೆ ಹೊಂದಿಸಲಾಗಿದೆ ಅಂದರೆ 100 ಮಿಲಿಸೆಕೆಂಡ್ ಆದ್ದರಿಂದ 100 ಮಿಲಿಸೆಕೆಂಡ್ ಅವಧಿಯೊಂದಿಗೆ ನಾನು ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತೇನೆ ಮತ್ತು ಆರಂಭದಲ್ಲಿ ನಾನು ಡ್ಯೂಟಿ ಸೈಕಲ್ ಅನ್ನು ಗರಿಷ್ಠ 1 0 ಕ್ಕೆ ಹೊಂದಿಸಿದ್ದೇನೆ motor 1 0 ಇದು motor 0 ಗೆ ಸಮನಾಗಿರುತ್ತದೆ ಆದ್ದರಿಂದ ಆರಂಭದಲ್ಲಿ ಇದು ಗರಿಷ್ಠ ವೇಗದೊಂದಿಗೆ ತಿರುಗುತ್ತಿದೆ ಈ ವಯ್ಲ್ ಲೂಪ್ನಲ್ಲಿ ನಾವು ಸ್ವಿಚ್ ಒತ್ತುವಿಕೆಯನ್ನು ಪರಿಶೀಲಿಸುತ್ತಿದ್ದೇವೆ ಸ್ವಿಚ್ ಒತ್ತಿದ್ದರೆ ನೀವು ಹೇಗೆ ಪರಿಶೀಲಿಸುತ್ತೀರಿ ಪುಶ್ ಸ್ವಿಚ್ ಸಿಗ್ನಲ್push switch signal 0 ಆಗಿದ್ದರೆ ಸ್ವಿಚ್ ಒತ್ತಲಾಗಿದೆ ಎಂದು ಅರ್ಥ ಅದು 0 ಆಗಿದ್ದರೆ state ಅನ್ನು 1 ರಷ್ಟು ಹೆಚ್ಚಿಸಿ ಅದು 4 ಆಗಿದೆಯೆ ಎಂದು ನಾನು ಪರಿಶೀಲಿಸುತ್ತೇನೆ ಏಕೆಂದರೆ ಅದು ಕೇವಲ 1 2 3 ಆಗಿರಬಹುದು ಆದ್ದರಿಂದ ಅದು 4 ಆಗಲು ಪ್ರಯತ್ನಿಸಿದರೆ ನೀವು ಅದನ್ನು ಮತ್ತೆ 1 ಕ್ಕೆ ತರುತ್ತೀರಿ ಆದ್ದರಿಂದ ಈ ಲೂಪ್ನಲ್ಲಿ ಅದು 1 2 3 ಮತ್ತೆ 1 2 3 ಈ ರೀತಿ ಹೋಗುತ್ತದೆ ಮತ್ತು ಈ ಸ್ವಿಚ್ ಪ್ರೆಸ್ ಪತ್ತೆಯಾದ ನಂತರ ಮತ್ತು ನೀವು state ಅನ್ನು ಹೆಚ್ಚಿಸಿದ ನಂತರ ಸ್ವಿಚ್ ಬಿಡುಗಡೆಯಾಗುವವರೆಗೆ ನೀವು ಕಾಯುತ್ತೀರಿ ಆದ್ದರಿಂದ ಸ್ವಿಚ್ 0 ಇರುವವರೆಗೂ ನಾವು ನಕಲಿ ಲೂಪ್ನಲ್ಲಿ ಕಾಯುತ್ತೇವೆ ಆದ್ದರಿಂದ ನಾವು ಸ್ವಿಚ್ ಅನ್ನು ದೀರ್ಘಕಾಲ ಒತ್ತಿದರೆ ಅದು ಈ ಲೂಪ್ನಲ್ಲಿ ಕಾಯುತ್ತದೆ ನೀವು ಅದನ್ನು ಬಿಡುಗಡೆ ಮಾಡಿದ ನಂತರ ಮಾತ್ರ ಮೋಟಾರ್ ನ ವೇಗದ ಮೇಲೆ ಪರಿಣಾಮ ಬೀರುತ್ತದೆ ವೇಗ ನಿಯಂತ್ರಣವನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಮುಂದಿನ ಸ್ಲೈಡ್ ನಿಮಗೆ ತೋರಿಸುತ್ತದೆ ಒಂದು ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಇದೆ ಸ್ವಿಚ್ ಸ್ಟೇಟ್ಮೆಂಟ್ ವಾಸ್ತವವಾಗಿ ವೇರಿಯಬಲ್ "state" ನ ಮೌಲ್ಯವನ್ನು ಪರಿಶೀಲಿಸುತ್ತದೆ ಅದು 1 2 ಅಥವಾ 3 ಆಗಿರಬಹುದು ಅದು 1 ಆಗಿದ್ದರೆ ನೀವು 1 0 ನ ಗರಿಷ್ಠ ಡ್ಯೂಟಿ ಸೈಕಲ್ ಅನ್ನು ಬಳಸುತ್ತಿರುವಿರಿ ಅದು 2 ಆಗಿದ್ದರೆ 0 8 ಅಥವಾ ಮಧ್ಯಮ ವೇಗ ಮತ್ತು ಅದು 3 ಆಗಿದ್ದರೆ ಅದು 0 0 ಅಥವಾ ಆಫ್ ಆಗಿದೆ ಈ ವಿಷಯವು ಪುನರಾವರ್ತನೆಯಾಗಿ ಮುಂದುವರಿಯುತ್ತದೆ ಈಗ ನಾವು ಪ್ರದರ್ಶನವನ್ನು ನೋಡೋಣ ಇದು ನಾವು ಈಗ ಚರ್ಚಿಸಿದ ಪ್ರಯೋಗ ಅದನ್ನು ಕಂಪೈಲ್ ಮಾಡೋಣ it ಇದನ್ನು ಸೇವ್ ಮಾಡೋಣ ಕಾಪಿ ಮಾಡಿ ಪೇಸ್ಟ್ ಮಾಡೋಣ ಈಗ ನೋಡಿ ಈ ಮೋಟಾರ್ ತಿರುಗಲು ಪ್ರಾರಂಭಿಸುತ್ತದೆ ಮೋಟಾರು ತಿರುಗುತ್ತಿರುವುದನ್ನು ನೀವು ಇಲ್ಲಿ ನೋಡಬಹುದು ಮತ್ತು ಅದು ಗರಿಷ್ಠ ವೇಗವಾಗಿದೆ ಮತ್ತು ಇಲ್ಲಿ ನಾನು ಸಣ್ಣ ಪುಶ್ ಸ್ವಿಚ್ ಅನ್ನು ಸಂಪರ್ಕಪಡಿಸಿದ್ದೇನೆ ನೀವು ಈ ಪುಶ್ ಸ್ವಿಚ್ ಅನ್ನು ನೋಡಬಹುದು ಮತ್ತು ಒಂದು ಟರ್ಮಿನಲ್ ಪುಶ್ ಸ್ವಿಚ್ ಅನ್ನು Vcc ಗೆ ಪ್ರತಿರೋಧದೊಂದಿಗೆ ಸಂಪರ್ಕಿಸಲಾಗಿದೆ ಮತ್ತು ಇನ್ನೊಂದು ಟರ್ಮಿನಲ್ ಗ್ರೌಂಡ್ ಗೆ ಸಂಪರ್ಕ ಹೊಂದಿದೆ ಮತ್ತು ಸ್ವಿಚ್ನ ಮಧ್ಯದ ಬಿಂದುವನ್ನು ಇನ್ಪುಟ್ ಲೈನ್ D2 ಗೆ ಸಂಪರ್ಕಿಸಲಾಗಿದೆ ಮೋಟರ್ನ ಇಂಟರ್ಫೇಸ್ ಗೆ ಸಂಬಂಧಿಸಿದಂತೆ ಕೆಲವು ಟರ್ಮಿನಲ್ ಗಳಿವೆ ಇದು 5 ವೋಲ್ಟ್ ಪಾಯಿಂಟ್ಗೆ ಸಂಪರ್ಕ ಹೊಂದಿದೆ ಈ ಕಪ್ಪು ತಂತಿ ಜಿಎನ್ಡಿ ಮತ್ತು ಈ ಹಳದಿ ತಂತಿಯು ಪಿಡಬ್ಲ್ಯೂಎಂ ನಿಯಂತ್ರಣವಾಗಿದೆ ಇದು D3 ಕ್ಕೆ ಸಂಪರ್ಕ ಹೊಂದಿದೆ ಮತ್ತು ಈ ಇನ್ನೊಂದು ಸಾಲಿನ ಹಸಿರು ತಂತಿಯನ್ನು ನಾವು ಮುಂದಿನ ಪ್ರಯೋಗದಲ್ಲಿ ಬಳಸುತ್ತೇವೆ ಇದು ಆಪ್ಟೋ ಕಪ್ಲರ್ ಔಟ್ಪುಟ್ ಅನ್ನು ಬಳಸುತ್ತದೆ ಆದರೆ ಈ ಪ್ರಯೋಗದಲ್ಲಿ ನಾವು ಆಪ್ಟೋ ಕಪ್ಲರ್ ಅನ್ನು ಬಳಸುತ್ತಿಲ್ಲ ಮೋಟಾರು ಪೂರ್ಣ ವೇಗದಲ್ಲಿ ತಿರುಗುತ್ತಿರುವುದನ್ನು ನೀವು ನೋಡುತ್ತೀರಿ ವೇಗ ಕಡಿಮೆಯಾದ ನಂತರ ನಾನು ಈ ಸ್ವಿಚ್ ಒತ್ತಿದರೆ ಈಗ ಅದು ಮಧ್ಯಮ ವೇಗವಾಗಿದೆ ನಾನು ಇನ್ನೊಂದು ಬಾರಿ ಒತ್ತಿದರೆ ಮೋಟಾರ್ ಆಫ್ ಆಗುತ್ತದೆ ನಾನು ಮತ್ತೊಮ್ಮೆ ಒತ್ತಿದರೆ ಅದು ಮತ್ತೆ ಗರಿಷ್ಠ ವೇಗದಲ್ಲಿ ತಿರುಗಲು ಪ್ರಾರಂಭಿಸುತ್ತದೆ ನಂತರ ನಾನು ಮತ್ತೊಮ್ಮೆ ಒತ್ತಿದರೆ ಮಧ್ಯಮ ವೇಗವಾಗುತ್ತದೆ ಹೀಗೆ ಗರಿಷ್ಠ ವೇಗ ಮಧ್ಯಮ ವೇಗ ಮತ್ತು ಆಫ್ ಆಗುತ್ತದೆ ಈ ಚಕ್ರವು ಪುನರಾವರ್ತನೆಯಾಗುತ್ತದೆ ಈಗ ನಾವು ಮುಂದುವರಿಸೋಣ ಈಗ ಎರಡನೇ ಪ್ರಯೋಗದಲ್ಲಿ ನಾವು ಕೆಲವು ಕೆಲಸಗಳನ್ನು ಮಾಡುತ್ತಿದ್ದೇವೆ ಈಗ ನೀವು ಮೋಟರ್ ಬಗ್ಗೆ ಯೋಚಿಸಿರಿ ನೀವು ಇಲ್ಲಿ ಮೋಟರ್ ಅನ್ನು ಹೊಂದಿದ್ದೀರಿ ಇದು ಮೋಟರ್ನ ಸಂಕೇತವಾಗಿದೆ ಈಗ ಸಾಮಾನ್ಯವಾಗಿ ನಾವು ಏನು ಮಾಡಿದ್ದೇವೆ ವೇಗವನ್ನು ನಿಯಂತ್ರಿಸಲು ನಾವು ಮೈಕ್ರೊಕಂಟ್ರೋಲರ್ನಿಂದ ಒಂದು ನಿಯಂತ್ರಣವನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನಾವು ಪಿಡಬ್ಲ್ಯೂಎಂ ಔಟ್ಪುಟ್ ಲೈನ್ D3 ಗೆ ಸಂಪರ್ಕ ಹೊಂದಿಸಿದ್ದೇವೆ ಈಗ ಈ ಪ್ರಯೋಗದಲ್ಲಿ ನಾವು ಆಪ್ಟೋ ಕಪ್ಲರ್ನ ಔಟ್ಪುಟ್ ಅನ್ನು ಸಹ ಬಳಸುತ್ತಿದ್ದೇವೆ ಏಕೆಂದರೆ ನಾವು ತಿರುಗುವಿಕೆಯ ವೇಗವನ್ನು ಮತ್ತು ಪ್ರತಿ ಸೆಕೆಂಡಿಗೆ ಅಥವಾ ನಿಮಿಷಕ್ಕೆ ಎಷ್ಟು ಪಲ್ಸ್ ಗಳು ಬರುತ್ತಿವೆ ಎಂದು ತಿಳಿಯಲು ಅಳೆಯಲು ಬಯಸುತ್ತೇವೆ ನಾವು ಆಪ್ಟಿಕಲ್ ಔಟ್ಪುಟ್ ಅನ್ನು ಡಿಜಿಟಲ್ ಇನ್ಪುಟ್ ಲೈನ್ D4 ಗೆ ಸಂಪರ್ಕಿಸುತ್ತಿದ್ದೇವೆ ಈಗ ಪಲ್ಸ್ ಎಣಿಸಿದ ನಂತರ ವೇಗ ಎಷ್ಟು ಎಂದು ನಾನು ಹೇಗೆ ತಿಳಿಯುವುದು ಮತ್ತು ಅದನ್ನು ನಾನು ಹೇಗೆ ತೋರಿಸುತ್ತೇನೆ ಎಂಬುದು ನೋಡೋಣ ಈ ಕಾರಣಕ್ಕಾಗಿ ನಾವು ಎಲ್ಸಿಡಿಯನ್ನು ಮೈಕ್ರೊಕಂಟ್ರೋಲರ್ ಬೋರ್ಡ್ನೊಂದಿಗೆ ಸಂಪರ್ಕಿಸಿದ್ದೇವೆ ನಾವು ಎಲ್ಸಿಡಿ ಇಂಟರ್ಫೇಸ್ನ ವಿವರಗಳನ್ನು ತೋರಿಸುತ್ತಿಲ್ಲ ಏಕೆಂದರೆ ನೀವು ಇದನ್ನು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ ಮತ್ತು ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ನೋಡಿದ್ದೀರಿ ಎಲ್ಸಿಡಿ ಹೇಗೆ ಇಂಟರ್ಫೇಸ್ ಆಗಿದೆ ಎಂದು ನಿಮಗೆ ತಿಳಿದಿದೆ ಈಗ ನಿಮಗೆ ಪ್ರೋಗ್ರಾಂ ಅನ್ನು ತೋರಿಸಿವಾಗ ನಾನು ವಿವರಿಸಬೇಕಾದ ಇನ್ನೊಂದು ಅಂಶವಿದೆ ನಾನು ಈಗಾಗಲೇ ಹೇಳಿದಂತೆ ಈ mbed h ಅನ್ನು ಸೇರಿಸಲಾಗಿದೆ ಮತ್ತು ಎಲ್ಸಿಡಿ ಇಂಟರ್ಫೇಸ್ ಗೆ ನಾನು TextLCD h ಅನ್ನು ಇಂಟರ್ಫೇಸ್ ಮಾಡಬೇಕಾಗಿದೆ ಸಹಜವಾಗಿ ನಮಗೆ ಸ್ಕ್ರಾಲ್ ನ ಅಗತ್ಯವಿಲ್ಲ ಆದ್ದರಿಂದ ಮೂರನೆಯದು ಅಗತ್ಯವಿಲ್ಲ ಆದರೆ ನಾನು TextLCDScroll h ಅನ್ನು ಸಹ ಬಳಸಿದ್ದೇನೆ ಮತ್ತು ಮೋಟಾರು ಡ್ರೈವ್ ಅನ್ನು ನಾನು D3 ಗೆ ಸಂಪರ್ಕ ಹೊಂದಿಸಿದ್ದೇನೆ ಮತ್ತು ಆಪ್ಟೋ ಕಪ್ಲರ್ನ ಔಟ್ಪುಟ್ನಿಂದ ಬರುವ ಇನ್ಪುಟ್ D4 ಆಗಿದೆ ಈಗ ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ನಾನು ಪ್ರೋಗ್ರಾಂ ಬರೆಯುವಾಗ ನಾನು ಹೇಗೆ ಎಣಿಸುವುದು ಪ್ರತಿ ಸೆಕೆಂಡಿಗೆ ಅಂತಹ ಪಲ್ಸ್ ಗಳು ಎಷ್ಟು ಬರುತ್ತಿವೆ ಎಂದು ನಾನು ಎಣಿಸಲು ಬಯಸುತ್ತೇನೆ ಎಂದು ಭಾವಿಸೋಣ ನಮ್ಮ ಪ್ರೋಗ್ರಾಂನಲ್ಲಿ ನಾವು ಅದನ್ನು ಜಾರಿಗೆ ತಂದಿರುವ ವಿಧಾನವೆಂದರೆ ನಾವು ಇಂಟರಪ್ಟ್ ನ ಪರಿಕಲ್ಪನೆಯನ್ನು ಬಳಸಿದ್ದೇವೆ ಇಂಟರಪ್ಟ್ ಎಂದರೇನು ಇಂಟರಪ್ಟ್ ಈ ರೀತಿಯ ಕಾರ್ಯವಿಧಾನವಾಗಿದೆ ಇದು ನಮ್ಮ ಪ್ರೊಸೆಸರ್ ಬೋರ್ಡ್ ಮತ್ತು ಹೊರಗಿನಿಂದ ಕೆಲವು ಅಡಚಣೆಗಳು ಬರುತ್ತಿವೆ ಎಂದು ಭಾವಿಸೋಣ ಇಲ್ಲಿ ನಾವು ಅದನ್ನು ಡಿಜಿಟಲ್ ಇನ್ಪುಟ್ ಲೈನ್ D4 ಗೆ ಸಂಪರ್ಕಿಸಿದ್ದೇವೆ ನಾವು ಮೊದಲೇ ಇಂಟರಪ್ಟ್ ಬಗ್ಗೆ ಚರ್ಚಿಸಿದಾಗ ಯಾವುದೇ ಡಿಜಿಟಲ್ ಐಒ ಸಾಲುಗಳನ್ನು ಇಂಟರಪ್ಟ್ ಪಿನ್ನಂತೆ ಬಳಸಬಹುದು ಎಂದು ನಾನು ನಿಮಗೆ ಹೇಳಿದ್ದನ್ನು ನೀವು ನೆನಪಿಸಿಕೊಳ್ಳಬಹುದು ಆದ್ದರಿಂದ ಇಲ್ಲಿ ನಾವು ಈ D4 ಅನ್ನು ಇಂಟರಪ್ಟ್ ಇನ್ಪುಟ್ ಆಗಿ ಬಳಸುತ್ತಿದ್ದೇವೆ ನಾನು ಅದನ್ನು ಹೇಗೆ ಘೋಷಿಸುವುದು ನಾನು ಅದನ್ನು ಡಿಜಿಟಲ್ ಇನ್ ಎಂದು ಹೇಳುವ ಬದಲು ಅದನ್ನು ಇಂಟರಪ್ಟ್ಇನ್ ಎಂದು ಉಲ್ಲೇಖಿಸುತ್ತೇನೆ ಮತ್ತು ಅದರ ಹೆಸರನ್ನು ನಾನು "ವೀಲ್" ಎಂದು ನೀಡಿದ್ದೇನೆ ಮತ್ತು ಪಿಡಬ್ಲ್ಯೂಎಂ ಅನ್ನು ನಾನು "ಮೋಟಾರ್" ಎಂದು ಕರೆಯುತ್ತಿದ್ದೇನೆ ಈಗ ಅಡ್ಡಿಪಡಿಸುವುದರಿಂದ ನಿಜವಾಗಿಯೂ ಏನಾಗುತ್ತದೆ ಅಂದರೆ ನೀವು ಅದನ್ನು ಎಲ್ಲೋ ಮೊದಲೇ ಅಧ್ಯಯನ ಮಾಡಿದ್ದರೆ ಪ್ರೊಸೆಸರ್ ಗೆ ಅಡ್ಡಿಪಡಿಸುವ ಸಂಕೇತ ಬಂದಾಗ ಪ್ರೊಸೆಸರ್ ಯಾವುದನ್ನು ಕಾರ್ಯಗತಗೊಳಿಸುತ್ತಿರುತ್ತದೋ ಅದನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸುತ್ತದೆ ಮತ್ತು ನಿಯಂತ್ರಣವು ಇಂಟರಪ್ಟ್ ಸರ್ವಿಸ್ ರೂಟೀನ್ ಎಂಬ ಮತ್ತೊಂದು ಪ್ರೋಗ್ರಾಂನತ್ತ ಜಿಗಿಯುತ್ತದೆ ಅದನ್ನು ಕಾರ್ಯಗತಗೊಳಿಸಿದ ನಂತರ ನಿಯಂತ್ರಣವು ಅಮಾನತುಗೊಂಡ ಪ್ರೋಗ್ರಾಂಗೆ ಹಿಂತಿರುಗುತ್ತದೆ ಇದು ಹೀಗೆ ಕಾರ್ಯನಿರ್ವಹಿಸುತ್ತದೆ ಈಗ ಈ ಸಂದರ್ಭದಲ್ಲಿ ಪ್ರತಿ ಬಾರಿ ಆಪ್ಟಿಕಲ್ ಅಡಚಣೆ ಉಂಟಾಗುತ್ತದೆ ಪ್ರತಿಯೊಂದು ಸುತ್ತಿಗೆ ಅಂತಹ 8 ಅಡಚಣೆಗಳು ಉಂಟಾಗುತ್ತವೆ ಆದ್ದರಿಂದ ಈ ರೀತಿಯ ಕೆಲವು ಪಲ್ಸ್ ಗಳು ಬರುತ್ತವೆ ಪ್ರತಿ ಬಾರಿ ಆಪ್ಟಿಕಲ್ ಅಡಚಣೆ ಉಂಟಾದಾಗ ಒಂದು ಪಲ್ಸ್ ಇರುತ್ತದೆ ಮತ್ತು ಈ ಪ್ರತಿಯೊಂದು ಪಲ್ಸ್ ಗಳು ಇಂಟರಪ್ಟ್ ಸಿಗ್ನಲ್ ಅನ್ನು ಉತ್ಪಾದಿಸುತ್ತವೆ ಆದ್ದರಿಂದ ಇಂಟರಪ್ಟ್ ಸರ್ವಿಸ್ ಅನ್ನು ಹಲವು ಬಾರಿ ಕರೆಯಲಾಗುತ್ತದೆ ಇದೇ ನಾವು ಇಲ್ಲಿ ಮಾಡಿದ್ದು ನೋಡಿ ಇದು ನಿಜಕ್ಕೂ ಇಂಟರಪ್ಟ್ ಸರ್ವಿಸ್ ಈ ಎಣಿಕೆ ಕಾರ್ಯ ನಾವು ಅದನ್ನು ಹೇಗೆ ಇಂಟರಪ್ಟ್ ಸರ್ವಿಸ್ ಕಾರ್ಯ ಎಂದು ಘೋಷಿಸುತ್ತೇವೆ ಎಂದು ನಾನು ನಿಮಗೆ ತೋರಿಸುತ್ತೇನೆ ಆದರೆ ನಾನು ಏನು ಮಾಡಿದ್ದೇನೋ ಸದ್ಯಕ್ಕೆ ಅದೇ ಇಂಟರಪ್ಟ್ ಸರ್ವಿಸ್ ಎಂದು ಭಾವಿಸೋಣ ನಾವು "pulses" ಎಂಬ ಗ್ಲೋಬಲ್ ಇಂಟೀಜರ್ ವೇರಿಯಬಲ್ ಅನ್ನು 0 ಇಂದ ಪ್ರಾರಂಭಿಸಿದ್ದೇವೆ ಮತ್ತು ಇಂಟರಪ್ಟ್ ಸರ್ವಿಸ್ ರೂಟೀನ್ ನಲ್ಲಿ ನಾವು "pulses" ಅನ್ನು 1 ರಿಂದ ಹೆಚ್ಚಿಸುತ್ತಿದ್ದೇವೆ ಆದ್ದರಿಂದ ಅಡಚಣೆ ಬಂದಾಗಲೆಲ್ಲಾ ವೇರಿಯೇಬಲ್ 1 ರಿಂದ ಹೆಚ್ಚಾಗುತ್ತದೆ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ನಾವು ಎಲ್ಸಿಡಿಯನ್ನು ಸಹ ಸಂಪರ್ಕಿಸಿದ್ದೇವೆ ಮತ್ತು ಇವು ಸ್ಟ್ಯಾಂಡರ್ಡ್ ಇಂಟರ್ಫೇಸ್ಗಳಾಗಿವೆ ಇವುಗಳಲ್ಲಿ ಮೊದಲನೆಯದು ರಿಜಿಸ್ಟರ್ ಸೆಲೆಕ್ಟ್ ಎರಡನೆಯದು ಎನೇಬೆಲ್ ಮತ್ತು ಕೊನೆಯ ನಾಲ್ಕು 4 ಬಿಟ್ ಇಂಟರ್ಫೇಸ್ಗೆ ಮೋಸ್ಟ್ ಸಿಗ್ನಿಫಿಕ್ಯಾಂಟ್ ಡೇಟಾ ಲೈನ್ಸ್ ಗಳಾಗಿವೆ ಆದ್ದರಿಂದ ನಾವು ಪಿನ್ಗಳನ್ನು ಎಲ್ಸಿಡಿಯಿಂದ D8 D9 D10 D11 ಕ್ಕೆ ಸಂಪರ್ಕಿಸಿದ್ದೇವೆ ಮತ್ತು ಎನೇಬೆಲ್ ಅನ್ನು D12 ಗೆ ಮತ್ತು RS ಅನ್ನು D13 ಕ್ಕೆ ಸಂಪರ್ಕಿಸಿದ್ದೇವೆ ಮತ್ತು ಸಹಜವಾಗಿ Vcc GND ಯನ್ನು ಕೂಡ ನಾವು ಈ ರೀತಿ ಬಳಸಿದ ಪೊಟೆನ್ಟಿಯೊಮೀಟರ್ ಇದೆ ಎಂದು ನೀವು ನೆನಪಿಸಿಕೊಳ್ಳಿ ನಾವು ಅದನ್ನು ಎಲ್ಸಿಡಿ ಕಾಂಟ್ರಾಸ್ಟ್ ವ್ಯವಸ್ಥೆಗಾಗಿ VEE ಎಂಬ ಇನ್ನೊಂದು ಪಿನ್ಗೆ ಸಂಪರ್ಕಿಸುತ್ತೇವೆ ಈ ಪೊಟೆನ್ಟಿಯೊಮೀಟರ್ ಸರ್ಕ್ಯೂಟ್ ಸಹ ಇದೆ ಇದು ಇಂಟರಪ್ಟ್ ಸರ್ವಿಸ್ ರೂಟೀನ್ ಎಂದು ನಾನು ನಿಮಗೆ ಹೇಳಿದ್ದೇನೆ ಈ ಇಂಟರಪ್ಟ್ ಸರ್ವಿಸ್ ಅನ್ನು ಹೇಗೆ ಉಲ್ಲೇಖಿಸಲಾಗಿದೆ ಎಂದು ನೋಡೋಣ ಇದು ನಮ್ಮ main function ಮೊದಲನೆಯದಾಗಿ ನಾವು ಇಂಟರಪ್ಟ್ ಸರ್ವಿಸ್ ಅನ್ನು ನಿರ್ದಿಷ್ಟಪಡಿಸುವ ಸ್ಥಳ ಇದು ಎಂದು ನೀವು ಗಮನಿಸಿ ವೀಲ್ ಒಂದು ಒಬ್ಜೆಕ್ಟ್ ಎಂದು ನಾವು ಹೇಳುತ್ತಿದ್ದೇವೆ ಅದು ನಾವು wheel ಎಂದು ಕರೆಯುವ ಇಂಟರಪ್ಟ್ ಲೈನ್ಗೆ ಸಂಪರ್ಕ ಹೊಂದಿದೆ ರೈಸ್ ಒಂದು ಕಾರ್ಯ ಎಂದರೆ ಅದು ಸಿಗ್ನಲ್ 0 ರಿಂದ 1 ಕ್ಕೆ ಏರಿದಾಗಲೆಲ್ಲಾ ಪರಿಶೀಲಿಸುತ್ತದೆ ಏರಿಕೆ ಬಂದಾಗಲೆಲ್ಲಾ ನೀವು ಈ ಕಾರ್ಯವನ್ನು ಕರೆಯುತ್ತೀರಿ count ಎಂದರೆ ಇದು ಒಂದು ಕಾರ್ಯಕ್ಕೆ ಪಾಯಿಂಟರ್ ಆಗಿದೆ ಕೌಂಟ್ ಆ ಕಾರ್ಯದ ಹೆಸರಾಗಿತ್ತು ವೀಲ್ ನಲ್ಲಿ ಏರುತ್ತಿರುವ ಅಂಚು ಇದ್ದಾಗಲೆಲ್ಲಾ ನೀವು ಕೌಂಟ್ ಕಾರ್ಯವನ್ನು ಕರೆಯುತ್ತೀರಿ ಇಂಟರಪ್ಟ್ ಸರ್ವಿಸ್ ಅನ್ನು ಹೀಗೆ ಕರೆಯಲಾಗುತ್ತದೆ ಮತ್ತು ನಾವು RPM ಎಂಬ ವೇರಿಯೇಬಲ್ ಅನ್ನು ಉಪಯೋಗಿಸಿದ್ದೇವೆ ಅಲ್ಲಿ ನೀವು ಪ್ರತಿ ನಿಮಿಷಕ್ಕೆ ತಿರುಗುವಿಕೆಯನ್ನು ಎಣಿಸುತ್ತಿದ್ದೀರಿ msg ಎಂಬ ಕ್ಯಾರೆಕ್ಟರ್ ಅರೇ ಇದೆ ಮೋಟಾರು ಚಾಲನೆಗಾಗಿ ನಾವು 100 ಮಿಲಿಸೆಕೆಂಡುಗಳ ಅವಧಿಯನ್ನು ಊಹಿಸಿದ್ದೇವೆ ಹಿಂದಿನ ಪ್ರಯೋಗದಂತೆ ಡ್ಯೂಟಿ ಸೈಕಲ್ ಅನ್ನು 0 9 ಗೆ ಹೊಂದಿಸಲಾಗಿದೆ ಮತ್ತು cls ಕಾರ್ಯವು ಆರಂಭದಲ್ಲಿ ಎಲ್ಸಿಡಿ ಪರದೆಯನ್ನು ತೆರವುಗೊಳಿಸುತ್ತದೆ ವೈಲ್ ಲೂಪ್ನಲ್ಲಿ ಆರಂಭದಲ್ಲಿ pulse ಅನ್ನು 0 ಗೆ ಇರಿಸಲಾಗಿದೆ ಈಗ ನಾವು 1 ಸೆಕೆಂಡ್ ಕಾಯುತ್ತೇವೆ ಅಂದರೆ ಈ 1 ಸೆಕೆಂಡಿನಲ್ಲಿ ಮೋಟಾರ್ ತಿರುಗುತ್ತಿದೆ ಆದ್ದರಿಂದ ಈ ಒಂದು ಸೆಕೆಂಡಿನಲ್ಲಿ ಎಷ್ಟು pulse ಗಳು ಬರುತ್ತಿವೆ ಎಂದು ಎಣಿಸಲಾಗುತ್ತದೆ pulse ಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ ಅದರ ಕೊನೆಯಲ್ಲಿ ನಾವು ಪ್ರತಿ ನಿಮಿಷಕ್ಕೆ ಸುತ್ತುವಿಕೆಗಳನ್ನು ಲೆಕ್ಕ ಹಾಕುತ್ತೇವೆ ಏಕೆಂದರೆ ನಾವು 1 ಸೆಕೆಂಡಿಗೆ ಎಣಿಸಿದ್ದೇವೆ 1 ನಿಮಿಷಕ್ಕೆ ಅದು 60 ರಿಂದ ಗುಣಿಸಲ್ಪಡುತ್ತದೆ ಮತ್ತು ಆ ಚಕ್ರದಲ್ಲಿ 8 ರಂಧ್ರಗಳು ಇರುವುದರಿಂದ ನಾವು ಅದನ್ನು 8 ರಿಂದ ಭಾಗಿಸಬೇಕು ಇದು ಪ್ರತಿ ನಿಮಿಷಕ್ಕೆ ತಿರುಗುವಿಕೆಗಳನ್ನು ಅಥವಾ RPM ಮೌಲ್ಯವನ್ನು ನಿಮಗೆ ನೀಡುತ್ತದೆ ಮತ್ತು ನಾವು ಏನು ಮಾಡುತ್ತೇವೆ ಎಂದರೆ sprintf ಅಂದರೆ ನೀವು ಈ ಮೌಲ್ಯವನ್ನು ಸ್ಟ್ರಿಂಗ್ಗೆ ಮುದ್ರಿಸಬಹುದು ನೀವು RPM ನ ಮೌಲ್ಯವನ್ನು ಈ ಕ್ಯಾರೆಕ್ಟರ್ ಸ್ಟ್ರಿಂಗ್ಗೆ ಒಂದು integer ಆಗಿ ಮುದ್ರಿಸುತ್ತಿದ್ದೀರಿ ನಂತರ ನಾವು ಎಲ್ಸಿಡಿಯಲ್ಲಿ ಪ್ರದರ್ಶಿಸುತ್ತಿದ್ದೇವೆ ಮತ್ತು ನಾವು ಇದನ್ನು ಮಾಡಿದ ನಂತರ pulses ನ ಮೌಲ್ಯವನ್ನು 0 ಇಂದ ಪುನಃ ಪ್ರಾರಂಭಿಸುತ್ತೇವೆ ಹಾಗಾಗಿ ಮುಂದಿನ ಸೈಕಲ್ನಲ್ಲಿ ನಾವು ಮತ್ತೆ ಎಣಿಕೆಯೊಂದಿಗೆ ಸಾಗುತ್ತೇವೆ ಮತ್ತು ನಾವು ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತೇವೆ ಮತ್ತೆ 1 ಸೆಕೆಂಡ್ ಕಾಯೋಣ ಮತ್ತೆ pulses 1 ಸೆಕೆಂಡುಗಳವರೆಗೆ ಎಣಿಸಲಾಗುತ್ತದೆ ಮತ್ತೆ ನಾವು RPM ಅನ್ನು ಲೆಕ್ಕ ಹಾಕುತ್ತೇವೆ ಮತ್ತು ಅದನ್ನು ಮುದ್ರಿಸುತ್ತೇವೆ ಇದು ಪ್ರೋಗ್ರಾಂ ಮತ್ತು ಈಗ ನಾವು ಡೆಮೊ ನೋಡೋಣ ನಾನು ತೋರಿಸಿದ ಅದೇ ಪ್ರೋಗ್ರಾಂ ಇದು ನಾನು ಕಂಪೈಲ್ ಮಾಡಲು ಪ್ರಯತ್ನಿಸುತ್ತೇನೆ ಹಾಗಾಗಿ ಅದನ್ನು ಕಂಪೈಲ್ ಮಾಡುತ್ತೇನೆ ಸೇವ್ ಮಾಡುತ್ತೇನೆ ಕಾಪಿ ಮತ್ತು ಪೇಸ್ಟ್ ಮಾಡುತ್ತೇನೆ ಈಗ ಏನಾಗುತ್ತಿದೆ ಎಂದು ನೋಡೋಣ ನೋಡಿ ಪ್ರೋಗ್ರಾಂನಲ್ಲಿ ನಾವು ಡ್ಯೂಟಿ ಸೈಕಲ್ ಅನ್ನು 0 9ಗೆ ಹೊಂದಿಸಿದ್ದೇವೆ ಆದ್ದರಿಂದ ಮೋಟಾರು ಅತಿ ವೇಗದಲ್ಲಿ ಹೆಚ್ಚಿನ ವೇಗದಲ್ಲಿ ತಿರುಗುತ್ತಿರುವುದನ್ನು ನೋಡಿ ಈಗ ಈ ಪ್ರಯೋಗದಲ್ಲಿ ಸ್ವಿಚ್ ಸರ್ಕ್ಯೂಟ್ ಅನ್ನು ಬಳಸಿಲ್ಲ ಆದ್ದರಿಂದ ಈ ಸ್ವಿಚ್ ಅನ್ನು ಓದಲಾಗಿಲ್ಲ ಆದರೆ ನೀವು ಈ ಎಲ್ಸಿಡಿ ಪ್ರದರ್ಶನವನ್ನು ಇಲ್ಲಿ ನೋಡುತ್ತೀರಿ ಇದು ಕಾಂಟ್ರಾಸ್ಟ್ ಅನ್ನು ನಿಯಂತ್ರಿಸುವ ಪೊಟೆನ್ಟಿಯೊಮೀಟರ್ ಆದ್ದರಿಂದ ನೀವು ಅದನ್ನು ಸೂಕ್ತವಾದ ಕಾಂಟ್ರಾಸ್ಟ್ಗಾಗಿ ಹೊಂದಿಸಬಹುದು ಇದು RPM 1095 ಎಂದು ತೋರಿಸುತ್ತಿದ್ದರೆ ಈ ಮೋಟರ್ ತುಂಬಾ ಅಗ್ಗದ ಮತ್ತು ಸಣ್ಣ ಮೋಟರ್ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಅದರ ವೇಗವು ಹೆಚ್ಚು ಸ್ಥಿರವಾಗಿಲ್ಲ ಆದ್ದರಿಂದ ಇದು ಸ್ವಲ್ಪ ಬದಲಾಗುತ್ತಿದೆ ಅಂದರೆ 1027 1100 1095 ಹೀಗೆ ಆದ್ದರಿಂದ RPM ಈ ರೀತಿ ಹೋಗುತ್ತಿದೆ ಈ RPM ಮೌಲ್ಯವನ್ನು ನೀವು ಇಲ್ಲಿ ವೀಕ್ಷಿಸಬಹುದು ಈಗ ನಾನು ಡ್ಯೂಟಿ ಸೈಕಲ್ ಅನ್ನು ಬದಲಾಯಿಸಿದರೆ RPM ಮೌಲ್ಯವು ಬದಲಾಗುತ್ತದೆಯೇ ಎಂದು ನೋಡೋಣ ನೀವು ಇಲ್ಲಿ ನೋಡುತ್ತೀರಿ ಮೋಟಾರು ಡ್ಯೂಟಿ ಸೈಕಲ್ ಅನ್ನು 0 9 ಕ್ಕೆ ನಿಗದಿಪಡಿಸಲಾಗಿದೆ ಅದನ್ನು 0 9 ರಿಂದ 0 7 ಕ್ಕೆ ಬದಲಾಯಿಸೋಣ ನಾವು ಅದನ್ನು ಸೇವ್ ಮಾಡೋಣ ಅದನ್ನು ಮತ್ತೆ ಕಂಪೈಲ್ ಮಾಡೋಣ ಮತ್ತು ನಾವು ಅದನ್ನು ಸೇವ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡೋಣ ಈಗ ಅದೇ ರೀತಿ ನಡೆಯುತ್ತಿದೆ ನೋಡಿ ಆದರೆ ಈಗ ಮೋಟಾರ್ ಬಹಳ ನಿಧಾನವಾಗಿ ತಿರುಗುತ್ತಿದೆ ಮತ್ತು ಈಗ ಪ್ರದರ್ಶಿಸಲಾದ RPM ಮೌಲ್ಯವು 600 ಅನ್ನು ತೋರಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ನೀವು ನೋಡುವ RPM ಮೌಲ್ಯವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಆದ್ದರಿಂದ ಈ ರೀತಿಯಾಗಿ ನೀವು ಲೆಕ್ಕ ಹಾಕುತ್ತೀರಿ ಮೌಲ್ಯವನ್ನು ಓದಿ ಮತ್ತು RPM ಮೌಲ್ಯವು ಕಡಿಮೆಯಾಗಿದೆ ಎಂದು ನೀವು ಕಂಡುಕೊಂಡರೆ ನೀವು ಡ್ಯೂಟಿ ಸೈಕಲ್ ಅನ್ನು ಸ್ವಲ್ಪ ಹೆಚ್ಚಿಸಿ ಮತ್ತೆ ಓದುತ್ತೀರಿ ಅದು ಕಡಿಮೆಯಾಗಿದ್ದರೆ ನೀವು ಮತ್ತೆ ಓದಿ ನೋಡಿ ಈ ಮೊದಲು ನಾವು ಈ ಅವಿಭಾಜ್ಯ ನಿಯಂತ್ರಣ ಆನ್ ಆಫ್ ನಿಯಂತ್ರಣ ಮತ್ತು PID ನಿಯಂತ್ರಣದ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ಈ ಎಲ್ಲ ವಿಷಯಗಳು ಇಲ್ಲಿ ಗಮನಕ್ಕೆ ಬರಬಹುದು ಆದರೆ ಪ್ರೋಗ್ರಾಂ ಸಂಕೀರ್ಣವಾಗುವುದರಿಂದ ನಾವು ಈ ಪ್ರದರ್ಶನದಲ್ಲಿ ಅವುಗಳನ್ನು ತೋರಿಸುತ್ತಿಲ್ಲ ಆದರೆ ನೀವು ಅವುಗಳನ್ನು ಸಹ ಹೊಂದಬಹುದು ನೀವು ಮೊದಲೇ RPM ಮೌಲ್ಯವನ್ನು ಹೊಂದಿಸಬಹುದು ಮತ್ತು ಮೋಟಾರು ಡ್ರೈವ್ ಅನ್ನು ಅದಕ್ಕೆ ತಕ್ಕಂತೆ ಕೆಲಸ ಮಾಡಲು ನೀವು RPM ಅನ್ನು ಹೊಂದಿಸಬಹುದು ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಧನ್ಯವಾದಗಳು